ಮುಂಚಿನ ಪಠ್ಯದಲ್ಲಿ ಮೆಟಾಕಾಗ್ನಿಟಿವ್ ಜ್ಞಾನದ ಸ್ವರೂಪವನ್ನು ಸಹ ಅರ್ಥಮಾಡಿಕೊಂಡಿದ್ದೇವೆ ಈಗ ಮುಂದಿನ ಪಠ್ಯಕ್ಕೆ ಬರೋಣ ಎಂಜಿನಿಯರಿಂಗ್ ಜ್ಞಾನದ ವರ್ಗಗಳ ಸ್ವರೂಪ ಮತ್ತು ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದು ಇದರ ಪರಿಣಾಮ ಆಗಿದೆ ನಾವು ಈಗಾಗಲೇ ನೋಡಿದ್ದಕ್ಕಿಂತ ಪ್ರತ್ಯೇಕವಾಗಿ ಎಂಜಿನಿಯರಿಂಗ್ ಜ್ಞಾನ ಎಂದು ಏನಾದರೂ ಇದೆಯೇ ನಾವು ವಾಸ್ತವಿಕ ಪರಿಕಲ್ಪನಾ ಕಾರ್ಯವಿಧಾನ ಮತ್ತು ಒಳ ಅರಿವು ಎಂಬ ನಾಲ್ಕು ಸಾಮಾನ್ಯ ಜ್ಞಾನದ ವಿಭಾಗಗಳನ್ನು ನೋಡಿದ್ದೇವೆ ಜ್ಞಾನದ ಬೇರೆ ವರ್ಗವನ್ನು ನಾವು ಪರಿಗಣಿಸಬೇಕೇ ಕೆಲವು ಜನರು ಇದರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ ಆದ್ದರಿಂದ ಎಂಜಿನಿಯರಿಂಗ್ ಎಂಜಿನಿಯರ್ಗಳು ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಗಮನಿಸಬೇಕಾದ ಕೆಲವು ನಿರ್ದಿಷ್ಟ ವರ್ಗದ ಜ್ಞಾನವಿದ್ದರೆ ನಾವು ಮೂಲಭೂತ ವಿಷಯಗಳಿಗೆ ಹಿಂತಿರುಗಬೇಕಾಗಿದೆ ಎಂಜಿನಿಯರಿಂಗ್ ಎಂದರೇನು ಎಂಜಿನಿಯರಿಂಗ್ ವಿಜ್ಞಾನಕ್ಕಿಂತ ಭಿನ್ನವಾಗಿದೆಯೇ ಎಂಜಿನಿಯರಿಂಗ್ ವಿಜ್ಞಾನಕ್ಕಿಂತ ಭಿನ್ನವಾಗಿದ್ದರೆ ಅದು ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಉತ್ತಮ ಎಂಜಿನಿಯರ್ ಯಾರು ಮುಂಚಿನ ಪಠ್ಯಕ್ರಮಗಳಲ್ಲಿ ಉತ್ತಮ ಎಂಜಿನಿಯರ್ ಯಾರು ಎಂಬುದರ ಕುರಿತು ನಾವು ಈಗಾಗಲೇ ಮಾತನಾಡಿದ್ದೇವೆ ಉತ್ತಮ ಎಂಜಿನಿಯರ್ನ ಸ್ವರೂಪವನ್ನು ಅಧಿಕೃತವಾಗಿ ರಾಷ್ಟ್ರೀಯ ಮಾನ್ಯತೆ ಮಂಡಳಿ ವ್ಯಾಖ್ಯಾನಿಸುತ್ತದೆ ನಾವು ಬೇರೆ ಅಭಿಪ್ರಾಯ ಹೊಂದಿದ್ದರೂ ಅದನ್ನು ವಿವಾದಿಸುವುದಿಲ್ಲ ಅಧಿಕೃತವಾಗಿ ಇದನ್ನು ಕಾರ್ಯಕ್ರಮದ ಪರಿಣಾಮಗಳ ಮೂಲಕ ವ್ಯಾಖ್ಯಾನಿಸಲಾಗಿದೆ ಕಳೆದ 150 ವರ್ಷಗಳಲ್ಲಿ ಎಂಜಿನಿಯರಿಂಗ್ ಕುರಿತು ಹಲವಾರು ವಿವರಣೆಗಳು ಮತ್ತು ವ್ಯಾಖ್ಯಾನಗಳಿವೆ ಇದರ ಹಲವಾರು ರೂಪಾಂತರಗಳಿವೆ ಆದರೆ ಕೊನೆಯಲ್ಲಿ ಇವೆಲ್ಲವೂ ಸರಿಸುಮಾರು ಒಂದೇ ವಿಷಯವನ್ನು ಹೇಳುತ್ತವೆ ಎಂಜಿನಿಯರಿಂಗ್ ಎನ್ನುವುದು ಯಾವುದೇ ಕಲಾಕೃತಿಯ ವಿನ್ಯಾಸ ನಿರ್ಮಾಣ ಮತ್ತು ಕಾರ್ಯಾಚರಣೆಯನ್ನು ಸಂಘಟಿಸುವ ಅಭ್ಯಾಸವನ್ನು ಸೂಚಿಸುತ್ತದೆ ಅದು ಕೆಲವು ಮಾನ್ಯತೆ ಪಡೆದ ಅಗತ್ಯವನ್ನು ಪೂರೈಸಲು ನಮ್ಮ ಸುತ್ತಲಿನ ಭೌತಿಕ ಜಗತ್ತನ್ನು ಬದಲಿಸುತ್ತದೆ ಇದು ವ್ಯಾಖ್ಯಾನದ ಒಂದು ಮಾರ್ಗವಾಗಿದೆ ನಮ್ಮ ಸುತ್ತಲಿನ ಭೌತಿಕ ಜಗತ್ತಿನಲ್ಲಿ ಗುರುತಿಸಬೇಕಾದ ಅವಶ್ಯಕತೆಯಿದೆ ಮತ್ತು ಎಂಜಿನಿಯರಿಂಗ್ ಯಾರೊಬ್ಬರ ಅಗತ್ಯವನ್ನು ಪೂರೈಸುವ ಯಾವುದೇ ಕಲಾಕೃತಿಯ ವಿನ್ಯಾಸ ಮತ್ತು ನಿರ್ಮಾಣ ಮತ್ತು ಕಾರ್ಯಾಚರಣೆಯನ್ನು ಆಯೋಜಿಸುತ್ತದೆ ಅದೇ ವಿಷಯವನ್ನು ಹೇಳುವ ಇನ್ನೊಂದು ವಿಧಾನವೆಂದರೆ ಎಂಜಿನಿಯರಿಂಗ್ ಒಂದು ವೃತ್ತಿಯಾಗಿದ್ದು ಅಧ್ಯಯನ ಅನುಭವ ಮತ್ತು ಅಭ್ಯಾಸದಿಂದ ಪಡೆದ ಗಣಿತ ಮತ್ತು ನೈಸರ್ಗಿಕ ವಿಜ್ಞಾನಗಳ ಜ್ಞಾನವನ್ನು ತೀರ್ಪಿನೊಂದಿಗೆ ಅನ್ವಯಿಸಿ ಆರ್ಥಿಕವಾಗಿ ವಸ್ತುಗಳು ಮತ್ತು ಪ್ರಕೃತಿಯ ಶಕ್ತಿಗಳನ್ನು ಮಾನವಕುಲದ ಹಿತದೃಷ್ಟಿಯಿಂದ ಬಳಸಿಕೊಳ್ಳುವ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುತ್ತದೆ ಇದನ್ನು ಎಬಿಇಟಿ ನೀಡಿದೆ ಮೊದಲನೆಯದನ್ನು ರೋಜರ್ಸ್ ವಿವರಿಸಿದ್ದಾರೆ ಈಗ ಕುತೂಹಲಕಾರಿಯಾಗಿ ಮಾನ್ಯತೆ ನೀಡುವ ಸಂಸ್ಥೆ ಕೂಡ ಉತ್ಪಾದಕದ ಮುಂಚಿತವಾಗಿ ಪ್ರಕ್ರಿಯೆಯನ್ನು ಹಾಕಿದೆ ಮೊದಲಿಗೆ ನೀವು ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸುತ್ತೀರಿ ಅಂದರೆ ವಿವಿಧ ವಿಧಾನಗಳ ಮೂಲಕ ಪಡೆದ ಜ್ಞಾನವನ್ನು ತೀರ್ಪಿನೊಂದಿಗೆ ಅನ್ವಯಿಸಲಾಗುತ್ತದೆ ಆದರೆ ನಿಜವಾಗಿ ಗುರಿ ಏನು ವಸ್ತುಗಳನ್ನು ಆರ್ಥಿಕವಾಗಿ ಮತ್ತು ಪ್ರಕೃತಿಯ ಶಕ್ತಿಗಳನ್ನು ಮಾನವಕುಲದ ಅನುಕೂಲಕ್ಕಾಗಿ ಬಳಸಿಕೊಳ್ಳುವ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಿ ಅದು ಗುರಿ ಅದು ಕೊನೆಯಲ್ಲಿ ಬರುವ ಬದಲು ಆರಂಭದಲ್ಲಿಯೇ ಬರಬೇಕಿತ್ತು ಆದರೆ ದುರದೃಷ್ಟವಶಾತ್ ಪರಿಣಾಮಗಳನ್ನು ಅನೇಕ ಬಾರಿ ಬರೆಯಲಾಗಿದೆ ಇದರ ಹಲವು ರೂಪಾಂತರಗಳಿವೆ ಅವರು ಪರಸ್ಪರ ದೊಡ್ಡ ವ್ಯತ್ಯಾಸವನ್ನು ಹೊಂದಿಲ್ಲ ಕಲಾಕೃತಿಯ ಬಳಕೆ ಅಥವಾ ಬಳಕೆಯ ವಿಭಿನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಇದನ್ನು ಒತ್ತಿಹೇಳುತ್ತಾರೆ ಇದುವೇ ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನ ಆಸಕ್ತಿದಾಯಕ ವ್ಯಾಖ್ಯಾನ ಇಲ್ಲಿದೆ ಅವುಗಳನ್ನು ಬರೆಯುವ ರೀತಿ ಅವುಗಳನ್ನು ಪರಸ್ಪರ ಹತ್ತಿರ ತರುತ್ತದೆ ವಿಜ್ಞಾನವು ಭೌತಿಕ ರಾಸಾಯನಿಕ ಜೈವಿಕ ನಡವಳಿಕೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಿದ್ಯಮಾನಗಳ ತನಿಖೆಯ ಪ್ರಕ್ರಿಯೆಯಾಗಿದೆ ತನಿಖೆ ಮಾಡಬೇಕಾದ ವಿದ್ಯಮಾನಗಳ ಆಯ್ಕೆಯಿಂದ ಹಿಡಿದು ಫಲಿತಾಂಶಗಳ ಸಿಂಧುತ್ವದ ಮೌಲ್ಯಮಾಪನಕ್ಕೆ ತನಿಖಾಧಿಕಾರಿ ಮಾಡುವ ಎಲ್ಲವನ್ನೂ ಸೇರಿಸಲು ಪ್ರಕ್ರಿಯೆಯನ್ನು ಸಾಮೂಹಿಕ ಅರ್ಥದಲ್ಲಿ ಬಳಸಲಾಗುತ್ತದೆ ವಿಜ್ಞಾನದಲ್ಲಿ ನೀವು ಪ್ರಕೃತಿಯಲ್ಲಿನ ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ನಿರ್ದಿಷ್ಟ ವಿದ್ಯಮಾನಗಳ ವಿವಿಧ ಅಂಶಗಳ ನಡುವಿನ ಸಂಬಂಧವನ್ನು ನೀವು ಕಂಡುಹಿಡಿಯುತ್ತಿದ್ದೀರಿ ನೀವು ಯಾವುದೇ ತೀರ್ಮಾನಕ್ಕೆ ಬಂದರೂ ಅದರ ಸಿಂಧುತ್ವವನ್ನು ಸ್ಥಾಪಿಸಬೇಕು ಎಂಜಿನಿಯರಿಂಗ್ ಎನ್ನುವುದು ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಎಂಬುದರ ತನಿಖೆಯ ಪ್ರಕ್ರಿಯೆಯಾಗಿದೆ ಮತ್ತು ತನಿಖಾಧಿಕಾರಿಯು ಸಮಸ್ಯೆಯನ್ನು ಅಂಗೀಕರಿಸುವುದರಿಂದ ಹಿಡಿದು ಪರಿಹಾರದ ಸಿಂಧುತ್ವದ ಪುರಾವೆಗಳವರೆಗೆ ಎಲ್ಲವನ್ನೂ ಒಳಗೊಂಡಿರುತ್ತದೆ ಆದ್ದರಿಂದ ಹೈಲೈಟ್ ಮಾಡಲಾದ ಅಂಶಗಳು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ನಡುವಿನ ಹೋಲಿಕೆಗೆ ಬಿಂದುಗಳಾಗಿವೆ ಇದನ್ನು ಬರೆದವರು ಈ ಎರಡನ್ನು ಸಾಧ್ಯವಾದಷ್ಟು ಹತ್ತಿರ ತರಲು ಪ್ರಯತ್ನಿಸುತ್ತಿದ್ದಾರೆ ಅನೇಕ ಬಾರಿ ವಿಜ್ಞಾನಿಗಳಿಗಿಂತ ಹೆಚ್ಚಾಗಿ ಎಂಜಿನಿಯರಿಂಗ್ ಪ್ರಾಧ್ಯಾಪಕರು ಸ್ವತಃ ಎಂಜಿನಿಯರಿಂಗ್ ಅನ್ನು ಅನ್ವಯಿಕ ವಿಜ್ಞಾನ ಎಂದು ಕರೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ನೋಡುತ್ತೀರಿ ನನ್ನ ಅಭಿಪ್ರಾಯದಲ್ಲಿ ಇದು ತುಂಬಾ ದುರದೃಷ್ಟಕರ ಪ್ರಾಸಂಗಿಕವಾಗಿ ಎಂಜಿನಿಯರಿಂಗ್ ಅನ್ನು ಅನ್ವಯಿಕ ವಿಜ್ಞಾನ ಎಂದು ಕರೆಯುವುದರಿಂದ ರಾಜಕೀಯ ಪರಿಣಾಮಗಳಿವೆ ಅದನ್ನು ನಾವು ಇಲ್ಲಿ ನೋಡುವುದಿಲ್ಲ ಆದರೆ ನೀವು ಎಂಜಿನಿಯರಿಂಗ್ ಅನ್ನು ಅನ್ವಯಿಕ ವಿಜ್ಞಾನ ಎಂದು ಕರೆದರೆ ಅದು ಕೆಲವು ವಿಶೇಷಣಗಳನ್ನು ಹೊಂದಿರುವ ವಿಜ್ಞಾನವಾಗಿದೆ ಆದ್ದರಿಂದ ಇದು ವಿಜ್ಞಾನದ ಉಪವಿಭಾಗವಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಎಂಜಿನಿಯರಿಂಗ್ ಅನ್ನು ಅನ್ವಯಿಕ ವಿಜ್ಞಾನ ಎಂದರೆ ವಿಜ್ಞಾನದ ಜ್ಞಾನಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಎಂಜಿನಿಯರಿಂಗ್ನ ಜ್ಞಾನದ ವಿಷಯವು ಸ್ವಯಂಚಾಲಿತವಾಗಿ ಸೇರಿಕೊಳ್ಳಬೇಕು ಅಂದರೆ ನಾವು ಈಗಾಗಲೇ ಜ್ಞಾನದ ನಾಲ್ಕು ವರ್ಗಗಳ ಬಗ್ಗೆ ಮಾತನಾಡಿದ್ದೇವೆ ನೀವು ಅದರೊಂದಿಗೆ ವ್ಯವಹರಿಸುತ್ತಿದ್ದರೆ ಎಂಜಿನಿಯರಿಂಗ್ಗೆ ಸಂಬಂಧಿಸಿದ ವಿಷಯಗಳನ್ನೂ ಸಹ ನೀವು ನಿರ್ವಹಿಸಿದ್ದೀರಿ ಆದರೆ ಅದು ನಾವು ತೆಗೆದುಕೊಳ್ಳಲು ಬಯಸುವ ನಿಲುವು ಅಲ್ಲ ನಮ್ಮ ಅನುಭವವು ನೀವು ಎಂಜಿನಿಯರಿಂಗ್ ಶಿಕ್ಷಕರನ್ನು ಅಥವಾ ಎಂಜಿನಿಯರಿಂಗ್ ವಿಷಯಗಳನ್ನು ಬೋಧಿಸುವವರನ್ನು ತನಿಖೆ ಮಾಡಿದಾಗ ಅವರಲ್ಲಿ ಅನೇಕರು ಅನ್ವಯಿಕ ವಿಜ್ಞಾನದ ಪರಿಕಲ್ಪನೆಯೊಂದಿಗೆ ಪ್ರಾರಂಭಿಸುತ್ತಾರೆ ಎಂದು ತೋರಿಸುತ್ತದೆ ನಂತರ ಸ್ವಲ್ಪ ಹೆಚ್ಚಿನ ತನಿಖೆಯೊಂದಿಗೆ ಅವರು ಹೌದು ಇದು ಎಂಜಿನಿಯರಿಂಗ್ ಮತ್ತು ವಿಜ್ಞಾನದ ನಡುವಿನ ಸಂಬಂಧ ಎಂದು ಹೇಳುತ್ತಾರೆ ಎಂಜಿನಿಯರಿಂಗ್ ವಿಜ್ಞಾನದ ಉಪವಿಭಾಗ ಅಥವಾ ವಿಜ್ಞಾನದ ಸೂಪರ್ಸೆಟ್ ಅಲ್ಲ ಇದು ವಿಭಿನ್ನವಾದದ್ದು ಹೀಗೆಂದರೆ ಅದರ ಗುರಿಗಳು ಮತ್ತು ಅದರ ವಿಧಾನಗಳು ವಿಜ್ಞಾನದ ಗುರಿ ಮತ್ತು ವಿಧಾನಗಳಿಂದ ಭಿನ್ನವಾಗಿವೆ ಈಗ ನೀವು ಇದನ್ನು ನೋಡಿದರೆ ಇವೆರಡರ ನಡುವೆ ಬಲವಾದ ಸಂವಾದವಿದೆ ನೀವು ಬಯಸಿದರೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ನಡುವಿನ ಛೇಧನವನ್ನು ನೀವು ಬಯಸಿದಷ್ಟು ದೊಡ್ಡದಾಗಿ ಮಾಡಬಹುದು ಆದರೆ ಇನ್ನೂ ಎಂಜಿನಿಯರಿಂಗ್ನಲ್ಲಿ ವಿಜ್ಞಾನದ ಹೊರಗಿನ ಅಥವಾ ಅನ್ವಯಿಕ ವಿಜ್ಞಾನದ ಹೊರಗಿನ ಏನಾದರೂ ಅಸ್ತಿತ್ವದಲ್ಲಿದೆ ಹೊರಗೆ ಇರುವ ವಸ್ತುವಿನ ಸ್ವರೂಪ ವಿಜ್ಞಾನ ಮತ್ತು ಅದು ಎಂಜಿನಿಯರಿಂಗ್ಗೆ ಮುಖ್ಯವಾಗಿದೆ ದುರದೃಷ್ಟವಶಾತ್ ದೀರ್ಘಕಾಲದವರೆಗೆ ಎಂಜಿನಿಯರಿಂಗ್ ಅನ್ನು ಕಲಿಸುವ ವಿಧಾನವು ಮುಖ್ಯವಾಗಿ ಅನ್ವಯಿಕ ವಿಜ್ಞಾನವಾಗಿದೆ ಅಂದರೆ ಎಂಜಿನಿಯರಿಂಗ್ ವಿಷಯಗಳನ್ನು ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಂದ ಹೇಗಾದರೂ ತೆಗೆದುಹಾಕಲಾಗುತ್ತದೆ ಮತ್ತು ಅವು ಪ್ರಧಾನವಾಗಿ ಎಂಜಿನಿಯರಿಂಗ್ ವಿಜ್ಞಾನ ಕಾರ್ಯಕ್ರಮಗಳಾಗಿವೆ ಎಂಜಿನಿಯರಿಂಗ್ ವಿಜ್ಞಾನವು ಮುಖ್ಯವಲ್ಲ ಎಂದು ಅಲ್ಲ ಆದರೆ ನೀವು ಎಂಜಿನಿಯರಿಂಗ್ನಿಂದ ಎಂಜಿನಿಯರಿಂಗ್ ಅನ್ನು ಎಸೆಯಲು ಸಾಧ್ಯವಿಲ್ಲ ಏಕೆಂದರೆ ವಿಜ್ಞಾನದ ಹೊರಗಿನ ಮತ್ತು ಎಂಜಿನಿಯರಿಂಗ್ ಒಳಗೆ ಇರುವ ಪ್ರದೇಶದ ಬಗ್ಗೆ ಯಾರೂ ಮಾತನಾಡಿಲ್ಲ ಆದ್ದರಿಂದ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನ ಈ ಸಂಬಂಧವನ್ನು ಒಬ್ಬರು ಒಪ್ಪಿಕೊಂಡರೆ ವಿಜ್ಞಾನದ ಹೊರಗಿನ ಎಂಜಿನಿಯರಿಂಗ್ ಜ್ಞಾನದ ಸ್ವರೂಪವನ್ನು ಗುರುತಿಸುವುದು ಅಗತ್ಯವಾಗುತ್ತದೆ ಅದನ್ನೇ ನಾವು ಮಾಡಲಿದ್ದೇವೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವಿನ್ಸೆಂಟಿ ಏನು ಮಾಡಿದ್ದಾರೆಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ ಪ್ರೊಫೆಸರ್ ವಿನ್ಸೆಂಟಿ 1990ರಲ್ಲಿ ಬರೆದ ತಮ್ಮ ಪ್ರಸಿದ್ಧ ಪುಸ್ತಕದಲ್ಲಿ ಎಂಜಿನಿಯರಿಂಗ್ ಜ್ಞಾನದ ಸ್ವರೂಪವನ್ನು ಗುರುತಿಸಲು ಪ್ರಯತ್ನಿಸಿದ್ದರು ಎಂಜಿನಿಯರ್ಗಳು ಏನು ತಿಳಿದಿದ್ದಾರೆ ಮತ್ತು ಅದನ್ನು ಹೇಗೆ ತಿಳಿದಿದ್ದಾರೆ ಇನ್ನೂ ಅನೇಕರು ಎಂಜಿನಿಯರಿಂಗ್ ಜ್ಞಾನವನ್ನು ವರ್ಗೀಕರಿಸಲು ಪ್ರಯತ್ನಿಸಿದ್ದಾರೆ ಆದರೆ ಇವೆಲ್ಲವೂ ಸ್ವಲ್ಪಮಟ್ಟಿಗೆ ಹೋಲುತ್ತವೆ ಪ್ರೊಫೆಸರ್ ವಿನ್ಸೆಂಟಿಯ ವರ್ಗೀಕರಣವು ಸಮಗ್ರವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದು ಇತರ ರೀತಿಯ ವರ್ಗೀಕರಣವನ್ನು ಒಳಗೊಳ್ಳುತ್ತದೆ ವಿನ್ಸೆಂಟಿಯ ಪ್ರಕಾರ ಜ್ಞಾನದ ವಿಭಾಗಗಳಲ್ಲಿ ಆರು ವಿಭಾಗಗಳಿವೆ ಅಂದರೆ ಎಂಜಿನಿಯರಿಂಗ್ನಲ್ಲಿ ಇವು ಮೂಲಭೂತ ವಿನ್ಯಾಸ ಪರಿಕಲ್ಪನೆಗಳು ಮಾನದಂಡಗಳು ಮತ್ತು ವಿಶೇಷಣಗಳು ಸೈದ್ಧಾಂತಿಕ ಪರಿಕರಗಳು ಪರಿಮಾಣಾತ್ಮಕ ಡೇಟಾ ಪ್ರಾಯೋಗಿಕ ನಿರ್ಬಂಧಗಳು ಮತ್ತು ವಿನ್ಯಾಸ ಉಪಕರಣಗಳು ಈ ಜ್ಞಾನ ವಿಭಾಗಗಳಲ್ಲಿ ಸೈದ್ಧಾಂತಿಕ ಪರಿಕರಗಳು ಮತ್ತು ಪರಿಮಾಣಾತ್ಮಕ ದತ್ತಾಂಶವನ್ನು ನಾವು ನೋಡಿದ್ದೇವೆ ಎಂದು ಪರಿಗಣಿಸಬಹುದು ಅಂದರೆ ನಮ್ಮ ಹಿಂದಿನ ವರ್ಗೀಕರಣವಾದ ವಾಸ್ತವಿಕ ಪರಿಕಲ್ಪನಾ ಮತ್ತು ಕಾರ್ಯವಿಧಾನದ ಜ್ಞಾನ ಅಂದರೆ ಆರರಲ್ಲಿ ಎರಡನ್ನು ನಾವು ಈಗಾಗಲೇ ವ್ಯವಹರಿಸಿದ ಜ್ಞಾನದ ಸಾಮಾನ್ಯ ವರ್ಗಗಳಿಂದ ತಿಳಿಸಲಾಗಿದೆ ಆದ್ದರಿಂದ ಉಳಿದಿರುವುದು ಇದು ಜ್ಞಾನದ ವರ್ಗಗಳು ಸಾಮಾನ್ಯ ವರ್ಗಗಳಿಗೆ ಹೊರತಾಗಿರುವ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ವರ್ಗಗಳು ಅವು ಮೂಲಭೂತ ವಿನ್ಯಾಸ ಪರಿಕಲ್ಪನೆಗಳು ಮಾನದಂಡಗಳು ಮತ್ತು ವಿಶೇಷಣಗಳು ಪ್ರಾಯೋಗಿಕ ನಿರ್ಬಂಧಗಳು ಮತ್ತು ವಿನ್ಯಾಸ ಸಾಧನಗಳು ನಾವು ನೆನಪಿಡಬೇಕಾದ ವಿಷಯವೆಂದರೆ ಈ ನಾಲ್ಕು ವಿಭಾಗಗಳಲ್ಲಿನ ಜ್ಞಾನದ ಸ್ವರೂಪವು ಪರಿಕಲ್ಪನಾ ಜ್ಞಾನ ಅಥವಾ ಕಾರ್ಯವಿಧಾನದ ಜ್ಞಾನಕ್ಕೆ ನಿಖರವಾಗಿ ಹೋಲುವುದಿಲ್ಲ ಅವು ಕಡಿಮೆ ಅಮೂರ್ತವಾಗಬಹುದು ಮತ್ತು ನಾವು ಪರಿಗಣಿಸುವ ಮಟ್ಟದಲ್ಲಿ ಅವು ಇರುವುದಿಲ್ಲ ಅವುಗಳಲ್ಲಿ ಪ್ರತಿಯೊಂದನ್ನು ನೋಡೋಣ ಮೂಲಭೂತ ವಿನ್ಯಾಸ ಪರಿಕಲ್ಪನೆಗಳು ಇದು ಸಾಧನದ ಕಾರ್ಯಾಚರಣಾ ತತ್ವಗಳು ಮತ್ತು ಸಾಧನದೊಳಗಿನ ಘಟಕಗಳು ಏನಾಗುತ್ತದೆ ಆಧಾರವಾಗಿರುವ ವಿಜ್ಞಾನ ಅಥವಾ ಭೌತಿಕ ವಿದ್ಯಮಾನಗಳು ಅಥವಾ ರಾಸಾಯನಿಕ ವಿದ್ಯಮಾನಗಳು ಅಥವಾ ಜೈವಿಕ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದರಿಂದ ಅದು ವಿನ್ಯಾಸ ಪರಿಕಲ್ಪನೆಗಳಿಗೆ ಸ್ವಯಂಚಾಲಿತವಾಗಿ ಕಾರಣವಾಗುವುದಿಲ್ಲ ವಿನ್ಯಾಸ ಪರಿಕಲ್ಪನೆಗಳು ಈ ನಾಲ್ಕು ವಿಭಾಗಗಳ ಹೊರಗೆ ಸಂಪೂರ್ಣವಾಗಿ ಉತ್ಪತ್ತಿಯಾಗುತ್ತವೆ ಮತ್ತು ವಿನ್ಯಾಸ ಪರಿಕಲ್ಪನೆಯನ್ನು ಆಧಾರವಾಗಿರುವ ವಿಜ್ಞಾನದಲ್ಲಿ ವಿವರಿಸಬಹುದು ಆದರೆ ವಿಜ್ಞಾನವನ್ನು ತಿಳಿದುಕೊಳ್ಳುವ ಪರಿಣಾಮವಾಗಿ ಅದು ಸ್ವಯಂಚಾಲಿತವಾಗಿ ಹೊರಬರಲು ಸಾಧ್ಯವಿಲ್ಲ ಉದಾಹರಣೆಗೆ ನಮಗೆ ಪರಿಚಯವಿರುವ ಎಂಜಿನಿಯರಿಂಗ್ನಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ ಪ್ರಾಯೋಗಿಕವಾಗಿ ಎಲ್ಲಾ ಎಂಜಿನಿಯರಿಂಗ್ ವಿಷಯಗಳಲ್ಲಿ ಏನಾಗುತ್ತದೆ ಈ ವಿನ್ಯಾಸ ಪರಿಕಲ್ಪನೆಗಳ ಬಗ್ಗೆ ನಾವು ಯಾವುದೇ ಗಮನ ಹರಿಸದೆ ಬೆಳೆಯುತ್ತೇವೆ ಆದರೆ ಎಂಜಿನಿಯರಿಂಗ್ನಲ್ಲಿ ಯಾರಾದರೂ ವಿನ್ಯಾಸ ಪರಿಕಲ್ಪನೆಯೊಂದಿಗೆ ಹೊರಬಂದಿದ್ದಾರೆ ಇದು ಪ್ರಾಯೋಗಿಕವಾಗಿ ನಮ್ಮ ದಿನನಿತ್ಯದ ಕೆಲಸದ ಭಾಗವಾಗುತ್ತದೆ ಉದಾಹರಣೆಗೆ ಒಂದು ಸಾಧನದಲ್ಲಿ ಮೆಮೊರಿಯನ್ನು ಸೇರಿಸುವ ಮೂಲಕ ವಿವಿಧ ಕಾರ್ಯಗಳನ್ನು ಮಾಡಬಹುದು ಎಲೆಕ್ಟ್ರಾನಿಕ್ಸ್ನಲ್ಲಿ ಒಮ್ಮೆ ನೀವು ಮೆಮೊರಿಯನ್ನು ಸಾಧನಕ್ಕೆ ಇರಿಸಲು ಸಾಧ್ಯವಾದರೆ ಅದು ಪ್ರಾಯೋಗಿಕವಾಗಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರವನ್ನು ಬದಲಾಯಿಸುತ್ತದೆ ಅಂದರೆ ಮೈಕ್ರೊಪ್ರೊಸೆಸರ್ '70 ರ ದಶಕದ ಕೊನೆಯಲ್ಲಿ ಮತ್ತು '80 ರ ದಶಕದ ಆರಂಭದಲ್ಲಿ ಬಂದಿದೆ ಮತ್ತು ಪ್ರಪಂಚವು ಒಂದೇ ರೀತಿ ಇರುವುದಿಲ್ಲ ಇಂದು ನೀವು ಮೈಕ್ರೊಪ್ರೊಸೆಸರ್ ಅನ್ನು ಹೊಂದಿದ್ದೀರಿ ಅದು ಈ ವಿನ್ಯಾಸ ತತ್ವವನ್ನು ಬಳಸುತ್ತಲೇ ಇದೆ ಮತ್ತು ನಾವು ಅಂತಹ ಶಕ್ತಿಯುತ ಮೈಕ್ರೊಪ್ರೊಸೆಸರ್ಗಳನ್ನು ವಿನ್ಯಾಸಗೊಳಿಸಿದ್ದೇವೆ ಮತ್ತು ಲ್ಯಾಪ್ಟಾಪ್ ಆಗಿರಲಿ ಅಥವಾ ಸ್ಮಾರ್ಟ್ಫೋನ್ಗಳಾಗಲಿ ನಾವು ಇಂದು ಬಳಸುವ ಸಾಧನಗಳು ಈ ಮೂಲಭೂತ ವಿನ್ಯಾಸ ತತ್ವದ ಫಲಿತಾಂಶವಾಗಿದೆ ಹಿಂದಿನ ತತ್ವವೆಂದರೆ ಎರಡು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸ್ಥಿತಿಗಳನ್ನು ಹೊಂದಿರುವ ಸಾಧನವನ್ನು ಮೆಮೊರಿ ಘಟಕವಾಗಿ ಬಳಸಬಹುದು ಉದಾಹರಣೆಗೆ ನಮ್ಮ ಪೆನ್ ಡ್ರೈವ್ಗಳ ಅಥವಾ ಇತರ ಯಾವುದೇ ಮೆಮೊರಿಯ ಭಾಗವಾಗಿ ನಾವು ಬಳಸುವ ಸಂಪೂರ್ಣ ಮೆಮೊರಿಗಳು ಈ ನಿರ್ದಿಷ್ಟ ವಿನ್ಯಾಸ ತತ್ವದ ಫಲಿತಾಂಶವಾಗಿದೆ ನಾವು ಯಾವುದೇ ಸಾಧನದ ಎರಡು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸ್ಥಿತಿಗಳನ್ನು ಹೊಂದಿದ್ದರೆ ಮತ್ತು ಸಾಧನದ ಸ್ಥಿತಿಯನ್ನು ಬದಲಾಯಿಸಲು ನಿಮಗೆ ಸ್ವಲ್ಪ ನಿಯಂತ್ರಣವಿದ್ದರೆ ಅದು ಮೆಮೊರಿಯಾಗಬಹುದು ಇಂದಿನವರೆಗೂ ನಾವು ಎರಡು ಸ್ವತಂತ್ರ ಸ್ಥಿತಿಗಳನ್ನು ಹೇಗೆ ಗುರುತಿಸಬಹುದು ಮತ್ತು ನಿಯಂತ್ರಿಸಬಹುದು ಅಥವಾ ಸ್ಥಿರ ಸ್ಥಿತಿಗಳನ್ನು ಹೇಗೆ ಗುರುತಿಸಬಹುದು ಮತ್ತು ಆ ಭೌತಿಕ ಸಾಧನ ಅಥವಾ ಪರಮಾಣು ಸಾಧನವನ್ನು ಚಿಕ್ಕದಾಗಿಸುವ ಮೂಲಕ ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಬದಲಾಯಿಸುವುದನ್ನು ನಾವು ಎಲ್ಲಿ ನಿಯಂತ್ರಿಸಬಹುದು ಎಂಬುದನ್ನು ಪರಮಾಣು ಮಟ್ಟದಲ್ಲಿ ಕಂಡುಹಿಡಿಯುತ್ತಿದ್ದೇವೆ ಸಣ್ಣ ಸ್ಥಳಕ್ಕೆ ಹೆಚ್ಚು ಹೆಚ್ಚು ಮೆಮೊರಿಯನ್ನು ತರಲು ನಾವು ಸಮರ್ಥರಾಗಿದ್ದೇವೆ ಮತ್ತೊಂದು ಮೂಲಭೂತ ವಿನ್ಯಾಸ ಪರಿಕಲ್ಪನೆಯನ್ನು ನೋಡೋಣ ಎರಡು ಪ್ರಮುಖ ಕಾಂತಕ್ಷೇತ್ರಗಳ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಹೆಜ್ಜೆ ಚಲನೆಯನ್ನು ರಚಿಸಬಹುದು ಉದಾಹರಣೆಗೆ ನಾವು ವಿವಿಧ ಕೈಗಾರಿಕಾ ಯಾಂತ್ರೀಕರಣದಲ್ಲಿ ಬಳಸುವ ಎಲ್ಲಾ ಹಂತದ ಮೋಟರ್ಗಳು ಈ ವಿನ್ಯಾಸ ಪರಿಕಲ್ಪನೆಯ ಫಲಿತಾಂಶಗಳಾಗಿವೆ ಅವುಗಳೆಂದರೆ ಎರಡು ಪ್ರಮುಖ ಕಾಂತೀಯ ಕ್ಷೇತ್ರಗಳ ನಡುವಿನ ಪರಸ್ಪರ ಕ್ರಿಯೆ ಅತ್ಯಂತ ಪ್ರಸಿದ್ಧವಾದ ಏರ್ಫಾಯಿಲ್ ಅದರ ಆಕಾರದ ಕಾರಣದಿಂದ ನಿರ್ದಿಷ್ಟವಾಗಿ ಅದರ ತೀಕ್ಷ್ಣವಾದ ಹಿಂದುಳಿದ ಅಂಚು ಗಾಳಿಯ ಪ್ರವಾಹಕ್ಕೆ ಕೋನದಲ್ಲಿ ಇರುವಾಗ ಒಂದು ಲಿಫ್ಟ್ ಅನ್ನು ಉತ್ಪಾದಿಸುತ್ತದೆ ನಮ್ಮ ಎಲ್ಲಾ ಹಾರುವ ವಸ್ತುಗಳು ಇದರ ಪರಿಣಾಮವಾಗಿದೆ ಆದರೆ ಈ ತತ್ವವನ್ನು ಗುರುತಿಸುವವರೆಗೆ ನಮ್ಮಲ್ಲಿ ಸರಿಯಾದ ವಿಮಾನ ಇರಲಿಲ್ಲ ಆದರೆ ಈಗ ಈ ರೀತಿಯ ತತ್ವವನ್ನು ಲಘುವಾಗಿ ತೆಗೆದುಕೊಳ್ಳಲಾಗಿದೆ ಎಂಜಿನಿಯರ್ ಮೂಲಭೂತ ವಿನ್ಯಾಸ ಪರಿಕಲ್ಪನೆಯನ್ನು ಉತ್ಪಾದಿಸಬಹುದಾದರೆ ಅದು ಪ್ರಪಂಚದ ಆ ರೇಖೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಆದರೆ ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ನೀವು ವ್ಯವಹರಿಸುವ ವಿಷಯದಲ್ಲಿ ಈ ವಿನ್ಯಾಸ ಪರಿಕಲ್ಪನೆಗಳ ಪಾತ್ರದ ಬಗ್ಗೆ ಒಬ್ಬರು ತಿಳಿದಿರಬೇಕು ನಾವು ಮತ್ತೊಂದು ಪ್ರಮುಖ ವಿಷಯಕ್ಕೆ ಬರುತ್ತಿದ್ದೇವೆ ನನ್ನ ಅಭಿಪ್ರಾಯದಲ್ಲಿ ಎಂಜಿನಿಯರಿಂಗ್ಗೆ ಅತ್ಯಂತ ಕೇಂದ್ರವಾದದ್ದು ಮಾನದಂಡಗಳು ಮತ್ತು ವಿಶೇಷಣಗಳು ಸಾಧನಕ್ಕಾಗಿ ಗುಣಾತ್ಮಕ ಗುರಿಗಳನ್ನು ನಿರ್ದಿಷ್ಟ ಪರಿಮಾಣಾತ್ಮಕ ಗುರಿಗಳಾಗಿ ಭಾಷಾಂತರಿಸುವುದು ಅವಶ್ಯಕ ಇದು ತುಂಬಾ ಸರಳವಾದ ಹೇಳಿಕೆಯಂತೆ ಕಾಣುತ್ತದೆ ಎಂಜಿನಿಯರಿಂಗ್ನಲ್ಲಿ ಅನುಸರಿಸುವ ಎಲ್ಲಾ ಪಠ್ಯ ಪುಸ್ತಕಗಳನ್ನು ನೀವು ನೋಡಿದರೆ ಪುಸ್ತಕಗಳು ಮಾನದಂಡ ಮತ್ತು ನಿರ್ದಿಷ್ಟತೆಯ ಬಗ್ಗೆ ಏನನ್ನೂ ಉಲ್ಲೇಖಿಸುವುದಿಲ್ಲ ಯಾವುದೇ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀವು ಮಾನದಂಡಗಳು ಮತ್ತು ವಿಶೇಷಣಗಳೊಂದಿಗೆ ಪ್ರಾರಂಭಿಸುತ್ತೀರಿ ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ನೀವು ಸಾಫ್ಟ್ವೇರ್ ತಂಡ ಅಥವಾ ಸಾಫ್ಟ್ವೇರ್ ಉತ್ಪನ್ನ ತಂಡ ಅಥವಾ ಹಾರ್ಡ್ವೇರ್ ಉತ್ಪನ್ನ ತಂಡದ ಭಾಗವಾಗಿದ್ದರೆ ಮತ್ತು ನೀವು ಯಾವುದೇ ಕಂಪನಿಯಲ್ಲಿ ಯಾವುದೇ ಯೋಜನೆಯನ್ನು ಪರಿಗಣಿಸುತ್ತಿದ್ದರೆ ಮೊದಲನೆಯದು ನೀವು ನಿಖರವಾಗಿ ಏನು ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ನಿರ್ಧರಿಸುವುದು ಏನು ಮಾಡಬೇಕೆಂಬುದನ್ನು ಕೆಲವು ವಿಶೇಷಣಗಳಂತೆ ಬರೆಯಬೇಕಾಗಿದೆ ಮತ್ತು ನೀವು ವಿಶೇಷಣಗಳಲ್ಲಿ ತಪ್ಪಾಗಿದ್ದರೆ ಉತ್ಪನ್ನಕ್ಕಾಗಿ ನಿಮ್ಮ ವಿಶೇಷಣಗಳನ್ನು ಸಮರ್ಪಕವಾಗಿ ವ್ಯಾಖ್ಯಾನಿಸದಿದ್ದರೆ ಅ೦ದರೆ ನೀವು ಅದನ್ನು ಹೆಚ್ಚು ನಿರ್ದಿಷ್ಟಪಡಿಸಿದರೆ ಅದು ತುಂಬಾ ದುಬಾರಿಯಾಗುತ್ತದೆ ಅಥವಾ ನೀವು ಕಡಿಮೆ ನಿರ್ದಿಷ್ಟಪಡಿಸಿದರೆ ಅದು ಮಾರುಕಟ್ಟೆಗೆ ಸ್ವೀಕಾರಾರ್ಹವಲ್ಲ ಇದು ಬಹಳ ನಿರ್ಣಾಯಕ ನಿರ್ಧಾರವಾಗಬಹುದು ಇಂದಿನ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ಮಾನದಂಡಗಳು ಮತ್ತು ವಿಶೇಷಣಗಳ ಪ್ರಾಮುಖ್ಯತೆಯನ್ನು ಕಲಿಸಲಾಗುವುದಿಲ್ಲ ಮತ್ತು ಇದು ನಿಮ್ಮಲ್ಲಿರುವ ಯಾವುದೇ ಎಂಜಿನಿಯರಿಂಗ್ ಪಠ್ಯಕ್ರಮದ ಒಂದು ಭಾಗವಾಗಿರಬೇಕು ಯಾವ ವಿಶೇಷಣಗಳು ಎಂಬುದರ ತಿಳುವಳಿಕೆಯೊಂದಿಗೆ ವಿದ್ಯಾರ್ಥಿಯು ಸಾರ್ವಕಾಲಿಕ ಬೆಳೆಯಬೇಕು ಮತ್ತು ನೀವು ನಿರ್ದಿಷ್ಟತೆಯನ್ನು ಆರಿಸಿದಾಗ ಅದರ ಅರ್ಥವೇನೆ೦ದು ನಿಮಗೆ ತಿಳಿದಿರಬೇಕು ಆರ್ಥಿಕವಾಗಿ ಅಥವಾ ವೇಳಾಪಟ್ಟಿ ಅಥವಾ ಬಳಸಿದ ತಂತ್ರಜ್ಞಾನದ ಅರ್ಥವೇನು ಇವೆಲ್ಲವನ್ನೂ ಮಾನದಂಡಗಳು ಮತ್ತು ವಿಶೇಷಣಗಳಿಂದ ನಿರ್ಧರಿಸಲಾಗುತ್ತದೆ ಕೆಲವು ಸರಳ ಉದಾಹರಣೆಗಳನ್ನು ನೋಡೋಣ ಯಾವುದೇ ವಿದ್ಯುತ್ ಪರಿವರ್ತಕವು ಎಸಿಯಿಂದ ಡಿಸಿ ಅಥವಾ ಡಿಸಿಯಿಂದ ಎಸಿಗೆ ಪರಿವರ್ತಿಸುವಾಗ 95ಕ್ಕಿಂತ ಹೆಚ್ಚಿನ ದಕ್ಷತೆಯನ್ನು ಹೊಂದಿರಬೇಕು ಕೇವಲ 70 ದಕ್ಷತೆಯನ್ನು ಹೊಂದಿರುವ ಒಂದು ವಿದ್ಯುತ್ ಪರಿವರ್ತಕವನ್ನು ನೀವು ವಿನ್ಯಾಸಗೊಳಿಸಿದರೆ ಅದರಿ೦ದ ಯಾರಿಗೂ ಸಂಪೂರ್ಣವಾಗಿ ಪ್ರಯೋಜನವಿಲ್ಲ ಯಾರೂ ಅದನ್ನು ಮುಟ್ಟುವುದಿಲ್ಲ ಕನಿಷ್ಠ ದಕ್ಷತೆ 95 ಇರಬೇಕು ಆದ್ದರಿಂದ ಮೊದಲಿನಿಂದಲೂ ಈ ವಿವರಣೆಯು ಕ್ರಿಯಾತ್ಮಕವಾಗಿ ಮಾತ್ರವಲ್ಲದೆ ನಿಮ್ಮ ಸಂಪೂರ್ಣ ವಿನ್ಯಾಸ ವ್ಯಾಯಾಮದ ಭಾಗವಾಗಿರಬೇಕು ಸಾಧನಗಳ ಆಯ್ಕೆ ಸರ್ಕ್ಯೂಟ್ಗಳ ಬಗ್ಗೆ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಪೂರೈಸಬೇಕಾದ ಮೊದಲ ವಿಷಯವೆಂದರೆ ದಕ್ಷತೆಯು 95ಕ್ಕಿಂತ ಹೆಚ್ಚಿರಬೇಕು ಆದರೆ ಉತ್ಪನ್ನವು ಇತರ ವಿಶೇಷಣಗಳನ್ನು ಹೊಂದಿರಬಹುದು ಉದಾಹರಣೆಗೆ ಇದು ಹೆಜ್ಜೆಗುರುತಿನಲ್ಲಿ ನಿರ್ದಿಷ್ಟತೆಯನ್ನು ಹೊಂದಿರಬಹುದು ಅಥವಾ ಅದು ಎಷ್ಟು ತೂಕವಿರಬೇಕು ಅದನ್ನು ಪರಿವರ್ತಿಸಲು ಯಾವ ಶಕ್ತಿ ಇರಬೇಕು ಎ೦ಬುದು ಇರುತ್ತದೆ ಆದ್ದರಿಂದ ಹಲವಾರು ಇತರ ವಿಶೇಷಣಗಳು ಇರಬಹುದು ಆದರೆ ಒಂದು ಕೇಂದ್ರ ವಿಶೇಷಣ ಎ೦ದರೆ ಅದು 95 ಹೊಂದಿಲ್ಲದಿದ್ದರೆ ಅದರಿ೦ದ ನಮಗೆ ಯಾವುದೇ ಪ್ರಯೋಜನವಿಲ್ಲ ಡಿಸಿ ಮೋಟರ್ನ ವೇಗ ನಿಯಂತ್ರಣ ಘಟಕವು ವಿದ್ಯುತ್ ಮಾರ್ಗದಲ್ಲಿ ಅತಿಯಾದ ಹಾರ್ಮೋನಿಕ್ ಅಸ್ಪಷ್ಟತೆಯನ್ನು ಸೃಷ್ಟಿಸಬಾರದು ಇಲ್ಲಿ ವಿಪರೀತ ಎ೦ದರೆ ಯಾವುದು ಇದನ್ನು ಸಾಮಾನ್ಯವಾಗಿ ಕೆಲವು ನಿಯಂತ್ರಕ ಸಂಸ್ಥೆ ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇದು ವಿದ್ಯುತ್ ಮಾರ್ಗದಲ್ಲಿ ಸಾಮರಸ್ಯದ ಅಸ್ಪಷ್ಟತೆಯನ್ನು ಉಂಟುಮಾಡಬಾರದು ಇದು ನಿಮ್ಮ ವೇಗ ನಿಯಂತ್ರಣದ ಅಗತ್ಯವನ್ನು ಪೂರೈಸಬಹುದು ಆದರೆ ಇದು ಸಾಮರಸ್ಯದ ಅಸ್ಪಷ್ಟತೆಯನ್ನು ಪೂರೈಸದಿದ್ದರೆ ಅದನ್ನು ಪ್ರಮಾಣೀಕರಿಸಲಾಗುವುದಿಲ್ಲ ಎಸ್ಎಂಪಿಎಸ್ ವೇಗದ ವ್ಯಾಪ್ತಿಯಲ್ಲಿ 0 05 ನಿಖರತೆಯೊಂದಿಗೆ ನಿಯಂತ್ರಿಸಬೇಕು ಈಗ ಉದಾಹರಣೆಗೆ ನಾನು 0 05 ಬದಲಿಗೆ 1 ಎಂದು ಹೇಳಿದರೆ ಆ ಘಟಕದ ವೆಚ್ಚವು 0 05 ನಷ್ಟು ನಿಖರತೆಯನ್ನು ಒದಗಿಸುವ ಘಟಕಕ್ಕಿಂತ 100 ಪಟ್ಟು ಕಡಿಮೆ ಇರಬಹುದು ಆದ್ದರಿಂದ ನಿಖರತೆಯನ್ನು ನಿರ್ದಿಷ್ಟಪಡಿಸುವಲ್ಲಿ ಎಂಜಿನಿಯರ್ ಬಹಳ ಜಾಗರೂಕರಾಗಿರಬೇಕು ಅಪ್ಲಿಕೇಶನ್ ಬೇಡಿಕೆಯಿದ್ದರೆ ಹೌದು ನೀವು ಅದನ್ನು ಪೂರೈಸಬೇಕು ಇಲ್ಲದಿದ್ದರೆ ಒಬ್ಬರು ಅದನ್ನು ನಿರ್ದಿಷ್ಟಪಡಿಸಬಾರದು ಆದ್ದರಿಂದ ನಾವು ನಿಮಗೆ ಕೇವಲ ನಾಲ್ಕು ಉದಾಹರಣೆಗಳನ್ನು ನೀಡಿದ್ದೇವೆ ಆದರೆ ಎಲ್ಲಾ ಹಂತದ ಎಂಜಿನಿಯರಿಂಗ್ನ ಪ್ರತಿಯೊಂದು ಶಾಖೆಯಲ್ಲೂ ಆ ರೀತಿಯ ಪರಿಸ್ಥಿತಿ ಉದ್ಭವಿಸುತ್ತದೆ ಆದ್ದರಿಂದ ವಿದ್ಯಾರ್ಥಿಯನ್ನು ತನ್ನ ಎಂಜಿನಿಯರಿಂಗ್ ಶಾಖೆಗೆ ಸಂಬಂಧಿಸಿದಂತೆ ಮಾನದಂಡಗಳು ಮತ್ತು ವಿಶೇಷಣಗಳನ್ನು ಚರ್ಚಿಸಲು ವಿಶೇಷವಾಗಿ ಸೂಕ್ಷ್ಮಗೊಳಿಸಬೇಕು ಈಗ ಜ್ಞಾನದ ಮೂರನೇ ವರ್ಗವೆಂದರೆ ಪ್ರಾಯೋಗಿಕ ನಿರ್ಬಂಧಗಳು ಇವುಗಳು ಅನುಭವ ಮತ್ತು ಅಭ್ಯಾಸದಿಂದ ಪಡೆದ ಕಡಿಮೆ ತೀವ್ರವಾಗಿ ವ್ಯಾಖ್ಯಾನಿಸಲಾದ ಪರಿಗಣನೆಗಳ ಒಂದು ಶ್ರೇಣಿಯನ್ನು ಉಲ್ಲೇಖಿಸುತ್ತದೆ ಕಂಪ್ಯೂಟರ್ಗೆ ಕೋಷ್ಟಕ ಅಥವಾ ಪ್ರೋಗ್ರಾಮಿಂಗ್ ಅನ್ನು ಸಿದ್ಧಾಂತಗೊಳಿಸಲು ಆಗಾಗ್ಗೆ ಸಹಾಯ ನೀಡಿದ ಪರಿಗಣನೆಗಳು ಅಂದರೆ ಈ ಜ್ಞಾನದ ಸ್ವರೂಪವು ನ್ಯೂಟನ್ನ ಚಲನೆಯ ನಿಯಮಗಳಂತೆ ಸೊಗಸಾಗಿಲ್ಲ ಅಥವಾ ನೀವು ಕಂಪ್ಯೂಟರ್ಗೆ ಅಲ್ಗಾರಿದಮ್ ಮತ್ತು ಪ್ರೋಗ್ರಾಮಿಂಗ್ ಬರೆಯಲು ಸಾಧ್ಯವಿಲ್ಲ ಯಾವುದೇ ಉಪಕರಣದ ಸೂಚಕ ದೀಪವು ಸ್ವಿಚ್ಗಿಂತ ಮೇಲಿರಬೇಕು ಅದು ಸ್ವಿಚ್ಗಿಂತ ಮೇಲಿರದಿದ್ದರೆ ನೀವು ಅದನ್ನು ಆನ್ ಮಾಡುವಾಗ ನೀವು ದೀಪವನ್ನು ಆವರಿಸುತ್ತೀರಿ ಮತ್ತು ಸ್ವಿಚ್ ಆನ್ ಆಗಿದೆಯೋ ಇಲ್ಲವೋ ಎಂಬುದು ನಿಮಗೆ ತಕ್ಷಣ ತಿಳಿದಿರುವುದಿಲ್ಲ ಇದು ತುಂಬಾ ಸರಳವಾದ ಪ್ರಾಯೋಗಿಕ ನಿರ್ಬಂಧವಾಗಿದೆ ಎಂಜಿನಿಯರ್ ವಾಡಿಕೆಯಂತೆ ಅದನ್ನು ಸಂಯೋಜಿಸುತ್ತಾನೆ ಆದರೆ ಮೊದಲ ಬಾರಿಗೆ ಸಾಧನಗಳನ್ನು ವಿನ್ಯಾಸಗೊಳಿಸಿದಾಗ ಅಲ್ಲ ಉದಾಹರಣೆಗೆ ಒಬ್ಬರು ಶಾಖದ ಸಿಂಕ್ಗಳನ್ನು ಮುಂಭಾಗದ ಫಲಕದಲ್ಲಿ ಇಡಲು ಪ್ರಯತ್ನಿಸುತ್ತಿದ್ದಾರೆ ಏಕೆಂದರೆ ಅವರು ಇದನ್ನು ಏಕೆ ಮುಂಭಾಗದ ಫಲಕದಲ್ಲಿ ಇಡಬಾರದು ಎ೦ಬುದನ್ನು ಪರಿಗಣಿಸುತ್ತಿದ್ದಾರೆ ಶಾಖದ ಸಿಂಕ್ಗಳು ಶಾಖವನ್ನು ಹರಡುತ್ತದೆ ನಿಸ್ಸಂಶಯವಾಗಿ ಅವು ಹೆಚ್ಚಿನ ತಾಪಮಾನದಲ್ಲಿರುತ್ತವೆ ಮತ್ತು ಆದ್ದರಿಂದ ನೀವು ಅವುಗಳನ್ನು ಎಂದಿಗೂ ಮುಂಭಾಗದ ಫಲಕದಲ್ಲಿ ಇರಿಸಿ ನಿಮ್ಮ ಕೈಯನ್ನು ಸುಡುವುದಿಲ್ಲ ಇದು ಸ್ಪಷ್ಟವಾಗಿ ಹಿಂಭಾಗದಲ್ಲಿರಬೇಕು ಮತ್ತು ಫ್ಯಾನ್ನೊಂದಿಗೆ ಸಮರ್ಪಕವಾಗಿ ತಂಪಾಗಬೇಕು ಆದ್ದರಿಂದ ಇವು ಕೆಲವು ಪ್ರಾಯೋಗಿಕ ನಿರ್ಬಂಧಗಳಾಗಿವೆ ಮತ್ತೊಂದು ಉದಾಹರಣೆಯೆಂದರೆ ಉಪಕರಣಗಳು ಮತ್ತು ಕೈಗಳು ವಿಭಿನ್ನ ಭಾಗಗಳನ್ನು ತಲುಪಲು ಉಪಕರಣದಲ್ಲಿನ ಭೌತಿಕ ಭಾಗಗಳ ನಡುವೆ ಇರಬೇಕಾದ ಜಾಗ ಉದಾಹರಣೆಗೆ ನೀವು ಹೊಸ ಉಪಕರಣವನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಮೊದಲನೆಯದು ಏನೆಂದರೆ ದೋಷವಿದ್ದಾಗ ಅದನ್ನು ಸುಲಭವಾಗಿ ತೆರೆಯಲು ನಿಮಗೆ ಸಾಧ್ಯವಾಗಬೇಕು ಮೇಲಿನ ಫಲಕ ಅಥವಾ ಹಿಂಭಾಗದ ಫಲಕವನ್ನು ತೆರೆಯುವ ಮೂಲಕ ನೀವು ಅದನ್ನು ತೆರೆದ ನಂತರ ನೀವು ಎಲ್ಲಾ ಭಾಗಗಳನ್ನು ಕೈಯಿಂದ ಅಥವಾ ಸಾಧನಗಳನ್ನು ಬಳಸಿ ತಲುಪಲು ಸಾಧ್ಯವಾಗಬೇಕು ನಿಮಗೆ ಸಾಧ್ಯವಾಗದಿದ್ದರೆ ಆ ಉಪಕರಣಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅಥವಾ ಅದನ್ನು ಸಂಪೂರ್ಣವಾಗಿ ಕಳಚಬೇಕಾಗುತ್ತದೆ ಸಾಧನಗಳಿಗೆ ಸೇವೆ ಸಲ್ಲಿಸಲು ಅಥವಾ ಉಪಕರಣಗಳನ್ನು ನಿರ್ವಹಿಸಲು ಇದು ತುಂಬಾ ದುಬಾರಿಯಾಗುತ್ತದೆ ಮತ್ತೊಂದು ಪ್ರಾಯೋಗಿಕ ನಿರ್ಬಂಧವಿರಬಹುದು ವಿನ್ಯಾಸವನ್ನು ಎರಡು ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ನೀವು ಪ್ರಾಯೋಗಿಕ ನಿರ್ಬಂಧವನ್ನು ನೋಡಿದಾಗ ಎಂಜಿನಿಯರಿಂಗ್ ವಿಜ್ಞಾನ ವಿಷಯಗಳಲ್ಲಿ ನಾವು ವ್ಯವಹರಿಸುವ ಪರಿಕಲ್ಪನಾ ಜ್ಞಾನದೊಂದಿಗೆ ಅದು ಚೆನ್ನಾಗಿ ಹೊಂದಿಕೊಳ್ಳುವುದಿಲ್ಲ ನೀವು ಎರಡು ತಿಂಗಳುಗಳನ್ನು ಹೊಂದಿರುವಾಗ ಅದು ಏನು ಅನುವಾದಿಸುತ್ತದೆ ಇದರರ್ಥ ನೀವು ಸುಲಭವಾಗಿ ಪ್ರವೇಶಿಸಬಹುದಾದ ಘಟಕಗಳು ಮತ್ತು ಸಾಧನಗಳು ಮತ್ತು ತಂತ್ರಜ್ಞಾನಗಳೊಂದಿಗೆ ಏನನ್ನಾದರೂ ವಿನ್ಯಾಸಗೊಳಿಸಬೇಕು ಆದರೆ ಇನ್ನೊಂದು ದೇಶದಲ್ಲಿ ಲಭ್ಯವಿರುವ ಸಾಧನಗಳೊ೦ದಿಗೆ ಅಲ್ಲ ಏಕೆಂದರೆ ಅದನ್ನು ಪಡೆಯಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈ ರೀತಿಯ ನಿರ್ಬಂಧವು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ನೀವು ಉಪಕರಣವನ್ನು ವಿನ್ಯಾಸಗೊಳಿಸುವ ವಿಧಾನಕ್ಕೆ ಅನುವಾದಿಸುತ್ತದೆ ಈಗ ವಿನ್ಯಾಸ ಸಾಧನಗಳ ಬಗ್ಗೆ ನೋಡೋಣ ಮೊದಲನೆಯದಾಗಿ ಯಾವುದೇ ಎಂಜಿನಿಯರಿಂಗ್ ಚಟುವಟಿಕೆಯು ಗುಂಪು ಚಟುವಟಿಕೆಯಾಗಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಎಂಜಿನಿಯರಿಂಗ್ ಚಟುವಟಿಕೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಜನರ ಗುಂಪು ಒಟ್ಟಾಗಿ ಕೆಲಸ ಮಾಡುತ್ತದೆ ಅವರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಅದಕ್ಕಾಗಿ ಒಬ್ಬ ನಾಯಕ ಇರುತ್ತಾನೆ ಮತ್ತು ಆರ್ಥಿಕ ಮತ್ತು ಮಾನವ ಸಂಪನ್ಮೂಲ ಮತ್ತು ತಂತ್ರಜ್ಞಾನಗಳ ಪ್ರವೇಶದ ವಿಷಯದಲ್ಲಿ ನಿರ್ಬಂಧಗಳಿವೆ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರು ಕಾರ್ಯನಿರ್ವಹಿಸುತ್ತಿದ್ದರೆ ವಿನ್ಯಾಸ ಸಾಧನವು ಕಾರ್ಯವಿಧಾನಗಳು ಆಲೋಚನಾ ವಿಧಾನ ಮತ್ತು ತೀರ್ಪು ನೀಡುವ ಕೌಶಲ್ಯಗಳನ್ನು ಒಳಗೊಂಡಂತೆ ಕಾರ್ಯವಿಧಾನದ ಜ್ಞಾನವನ್ನು ಸೂಚಿಸುತ್ತದೆ ಕೆಲವು ಉದಾಹರಣೆಗಳು ಉತ್ಪನ್ನದ ವಿನ್ಯಾಸಕ್ಕೆ ಟಾಪ್ ಡೌನ್ ವಿಧಾನ ಅಂದರೆ ನೀವು ಉತ್ಪನ್ನವನ್ನು ವಿನ್ಯಾಸಗೊಳಿಸುವಾಗಲೆಲ್ಲಾ ನೀವು ಟಾಪ್ ಡೌನ್ ವಿಧಾನವನ್ನು ಅನುಸರಿಸಬೇಕು ಬಾಟಮ್ ಅಪ್ ವಿಧಾನವನ್ನು ಅನುಸರಿಸಬಾರದು ಅದು ವಿನ್ಯಾಸ ಸಾಧನವಾಗಿದೆ ಮತ್ತು ಇನ್ನೊಂದು ಉದಾಹರಣೆ ಉತ್ಪನ್ನದ ಅಭಿವೃದ್ಧಿಯನ್ನು ನೀವು ಹೇಗೆ ಹಂತ ಹಂತವಾಗಿ ಬಯಸುತ್ತೀರಿ ಎಂಬುದು ವಿನ್ಯಾಸದ ಎಲ್ಲಾ ಅಂಶಗಳನ್ನು ಏಕಕಾಲದಲ್ಲಿ ಸಮೀಪಿಸಲು ನೀವು ಬಯಸುವುದಿಲ್ಲ ನೀವು ಅದನ್ನು ಹಂತವಾಗಿ ಮಾಡಲು ಬಯಸುತ್ತೀರಿ ಅದು ತುಂಬಾ ಸಾಮಾನ್ಯ ಪ್ರಕ್ರಿಯೆ ಮತ್ತು ಆ ರೀತಿಯ ಅನುಭವವನ್ನು ವಿದ್ಯಾರ್ಥಿಗೆ ನೀಡಬೇಕು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಹಂತ ಎಲೆಕ್ಟ್ರಾನಿಕ್ ಉತ್ಪನ್ನದ ರಚನೆ ನಾವು ನಿಜವಾದ ಸರ್ಕ್ಯೂಟ್ಗಳನ್ನು ಮತ್ತು ಅದರ ಎಲ್ಲಾ ಅಂಶ ಮತ್ತು ಉಪವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸುವ ಮೊದಲು ನಾವು ಉತ್ಪನ್ನವನ್ನು ಮಾನಸಿಕವಾಗಿ ರಚಿಸಲು ಅಥವಾ ಚಿತ್ರಗಳನ್ನು ಸೆಳೆಯಲು ಅಥವಾ ಉತ್ಪನ್ನವನ್ನು ನಾವು ದೃಶ್ಯೀಕರಿಸುವ ರೀತಿಯಲ್ಲಿ ನಿರೂಪಿಸಲು ಶಕ್ತರಾಗಿರಬೇಕು ಉದಾಹರಣೆಗೆ ವಿನ್ಯಾಸ ವಾಕ್ಥ್ರೂಸ್ ಈ ದಿನಗಳಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಉತ್ಪನ್ನ ಅಭಿವೃದ್ಧಿಯ ಒಂದು ಭಾಗವಾಗಿದೆ ಅಂದರೆ ಬೇರೊಬ್ಬರು ನಿಮ್ಮ ವಿನ್ಯಾಸದ ಮೂಲಕ ನಡೆದು ಅವರ ಅಭಿಪ್ರಾಯಗಳನ್ನು ನೀಡುತ್ತಾರೆ ಉದಾಹರಣೆಗೆ ಮತ್ತೊಂದು ವಿನ್ಯಾಸ ಸಾಧನ ತಂಡದ ಎಲ್ಲ ಸದಸ್ಯರನ್ನು ಮೊದಲೇ ಗುರುತಿಸಿ ಮತ್ತು ಪ್ರಾರಂಭದಿಂದಲೇ ಗುಂಪು ಸಂವಹನಗಳಲ್ಲಿ ಪ್ರತಿಯೊಬ್ಬ ಸದಸ್ಯರನ್ನು ಸೇರಿಸಿ ಇದನ್ನು ನೀವು ನಿಮ್ಮ ತಂಡವು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುಸರಿಸುತ್ತೀರಿ ಎಂಜಿನಿಯರಿಂಗ್ ಪ್ರೋಗ್ರಾಂನ ಹಲವಾರು ಪಠ್ಯಕ್ರಮಗಳಲ್ಲಿ ಮೊದಲಿನಿಂದಲೂ ಮೂಲಭೂತ ವಿನ್ಯಾಸ ಪರಿಕಲ್ಪನೆಗಳು ಮಾನದಂಡಗಳು ಮತ್ತು ವಿಶೇಷಣಗಳು ಪ್ರಾಯೋಗಿಕ ನಿರ್ಬಂಧಗಳು ಮತ್ತು ವಿನ್ಯಾಸ ಸಾಧನಗಳನ್ನು ಸಂಯೋಜಿಸಬೇಕು ಎಂದು ನೀವು ನೋಡಬಹುದು ಇದನ್ನು ನೀವು ಮಾಡದಿದ್ದರೆ ನೀವು ಯಾರಿಗೂ ಎಂಜಿನಿಯರ್ ಆಗಲು ತರಬೇತಿ ನೀಡುತ್ತಿಲ್ಲ ಈಗ ನೀವು ಯಾವ ರೀತಿಯ ನಿಯೋಜನೆಯನ್ನು ಮಾಡಬೇಕೆಂದು ನಾವು ನೋಡೋಣ ನಿಮಗೆ ಪರಿಚಯವಿರುವ ಎಂಜಿನಿಯರಿಂಗ್ ಪಠ್ಯಕ್ರಮಗಳಿಂದ ಎಂಜಿನಿಯರಿಂಗ್ ಜ್ಞಾನದ ನಾಲ್ಕು ವಿಭಾಗಗಳಿಂದ ಜ್ಞಾನದ ಅಂಶಗಳ ಕನಿಷ್ಠ ನಾಲ್ಕು ಉದಾಹರಣೆಗಳನ್ನು ಗುರುತಿಸಿ ಕೇವಲ ಜ್ಞಾನದ ಅಂಶಗಳನ್ನು ಗುರುತಿಸಿ ಪ್ರತಿಯೊಂದು ಅಂಶವನ್ನು ಎರಡು ಅಥವಾ ಮೂರು ಪದಗಳಲ್ಲಿ ವಿವರಿಸಬಹುದು ಆದರೆ ವಿದ್ಯಾರ್ಥಿಗೆ ತಿಳಿದಿರಬೇಕೆಂದು ನೀವು ಬಯಸುವ ಸಂಬಂಧಿತ ಎಂಜಿನಿಯರಿಂಗ್ ಜ್ಞಾನ ಯಾವುದು ಎಂಬುದನ್ನು ನೀವು ಯೋಚಿಸಬೇಕು ಸರಿ ಮುಂದಿನ ಘಟಕದಲ್ಲಿ ನಾವು ಟ್ಯಾಕ್ಸಾನಮಿ ಆಫ್ ಲರ್ನಿ೦ಗ್ ಸಂಕ್ಷಿಪ್ತ ಅವಲೋಕನವನ್ನು ಪ್ರಸ್ತುತಪಡಿಸುತ್ತೇವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು